ನಾವು ಲೆಕ್ಕಾಚಾರ ಮಾಡಲು ಬಯಸುವ ಕಾರ್ಯಗಳನ್ನು ಹಿಡಿದಿಡಲು ಅನುಗಮನದ ವ್ಯಾಖ್ಯಾನಗಳು ಉತ್ತಮ ಮಾರ್ಗವನ್ನು ಒದಗಿಸುತ್ತವೆ ಎಂದು ನಾವು ಮೊದಲೇ ನೋಡಿದ್ದೇವೆ ಈಗ ನಾವು ಸಂಖ್ಯೆಗಳ ಇಂಡಕ್ಷನ್ ಅನ್ನು ತಿಳಿದಿದ್ದೇವೆ ಉದಾಹರಣೆಗೆ ನಾವು 0 ರ ಬೇಸ್ ಕೇಸ್ f ಮತ್ತು ಫ್ಯಾಕ್ಟರಿಯಲ್ ಫಂಕ್ಷನ್ ಅನ್ನು f ನ n ಎಂದು ಹೇಳುತ್ತೇವೆ ಮತ್ತು f ಆಫ್ n ಅನ್ನು n ಟೈಮಸ್ n ಮೈನಸ್ 1 ಎಂದು ಹೇಳುತ್ತೇವೆ ನಾವು ಪಟ್ಟಿಗಳಂತಹ ರಚನೆಗಳನ್ನು ನೋಡಿದ್ದೇವೆ ಉದಾಹರಣೆಗೆ ನಾವು ಮೂಲ ಪ್ರಕರಣವಾಗಿ ಖಾಲಿ ಪಟ್ಟಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಅನುಗಮನದ ಸಂದರ್ಭದಲ್ಲಿ ನಾವು ಪಟ್ಟಿಯನ್ನು ವಿಂಗಡಿಸುವ ಕಾರ್ಯವನ್ನು ಆರಂಭಿಕ ಅಂಶದೊಂದಿಗೆ ಏನನ್ನಾದರೂ ಮಾಡುವಂತೆ ಮತ್ತು ಉಳಿದವುಗಳೊಂದಿಗೆ ಏನನ್ನಾದರೂ ಮಾಡುವಂತೆ ಪ್ರತ್ಯೇಕಿಸಬಹುದು ಒಳಸೇರಿಸುವಿಕೆಯ ಪ್ರಕಾರವನ್ನು ಒಳಸೇರಿಸುವಿಕೆಯ ಕಾರ್ಯದ ಪ್ರಕಾರ ಈ ಕೆಳಗಿನಂತೆ ವ್ಯಾಖ್ಯಾನಿಸಬಹುದು ಆದ್ದರಿಂದ ಖಾಲಿ ಕೇಸ್ಗಾಗಿ ಬೇಸ್ ಕೇಸ್ನ ಐಸಾರ್ಟ್ ನಮಗೆ ಖಾಲಿ ಪಟ್ಟಿಯನ್ನು ನೀಡುತ್ತದೆ ತದನಂತರ ನೀವು n ಅಂಶಗಳೊಂದಿಗೆ ಪಟ್ಟಿಯನ್ನು ವಿಂಗಡಿಸಲು ಬಯಸಿದರೆ ನಾವು ಮೊದಲ ಅಂಶವನ್ನು ಸರಿಯಾಗಿ ಹೊರತೆಗೆಯುತ್ತೇವೆ ಮತ್ತು ನಂತರ ನಾವು ಉಳಿದವನ್ನು ಅನುಗಮನದಿಂದ ವಿಂಗಡಿಸುವ ಫಲಿತಾಂಶಕ್ಕೆ ಸೇರಿಸುತ್ತೇವೆ ನಾವು ಸಣ್ಣ ಮೌಲ್ಯಗಳ ಮೇಲೆ ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿರುವ ಮೌಲ್ಯವನ್ನು ನಾವು ಲೆಕ್ಕಾಚಾರ ಮಾಡಲು ಬಯಸುವ ಕಾರ್ಯದ ಅವಲಂಬನೆಯನ್ನು ವಿವರಿಸುವ ಅತ್ಯಂತ ಆಕರ್ಷಕವಾದ ಮಾರ್ಗವಾಗಿದೆ ಮತ್ತು ಅದನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದರ ಕುರಿತು ನಮಗೆ ಹ್ಯಾಂಡಲ್ ನೀಡುತ್ತದೆ ಅನುಗಮನದ ವ್ಯಾಖ್ಯಾನದ ಮುಖ್ಯ ಪ್ರಯೋಜನವೆಂದರೆ ಅದು ನೇರವಾಗಿ ಮರುಕಳಿಸುವ ಕಾರ್ಯಕ್ರಮವನ್ನು ನೀಡುತ್ತದೆ ಆದ್ದರಿಂದ ನಾವು ಈ ರೀತಿಯ ಫ್ಯಾಕ್ಟರಿಯಲ್ಗಾಗಿ ಪ್ರೋಗ್ರಾಂ ಅನ್ನು ನೋಡಿದ್ದೇವೆ ಅದು ನೇರವಾಗಿ f ನ 0 ಮತ್ತು n f n n ಅನ್ನು n fn ಮೈನಸ್ 1 ಎಂದು ವ್ಯಾಖ್ಯಾನಿಸುತ್ತದೆ ನಾವು ಮಾಡಿದ ಏಕೈಕ ವಿಷಯವೆಂದರೆ ನಾವು ಕೆಲವು ದೋಷ ಪ್ರಕರಣಗಳನ್ನು ನೋಡಿಕೊಂಡಿದ್ದೇವೆ ಅಲ್ಲಿ ಯಾರಾದರೂ ನಕಾರಾತ್ಮಕ ಸಂಖ್ಯೆಯನ್ನು ನೀಡಿದರೆ ನಾವು ಇನ್ನೂ 1 ಎಂದು ಹೇಳುತ್ತೇವೆ ಮತ್ತು ಲೂಪ್ಗೆ ಹೋಗುವುದಿಲ್ಲ ಸಾಮಾನ್ಯವಾಗಿ ನಾವು ಅಂತಹ ಅನುಗಮನದ ವ್ಯಾಖ್ಯಾನಗಳನ್ನು ಹೊಂದಿರುವಾಗ ನಾವು ಏನು ಮಾಡುತ್ತೇವೆ ಎಂದರೆ ನಾವು ತಲುಪಲು ಪ್ರಯತ್ನಿಸುತ್ತಿರುವ ಉತ್ತರವನ್ನು ಪಡೆಯಲು ನಾವು ಪರಿಹರಿಸಬೇಕಾದ ಉಪ ಸಮಸ್ಯೆಗಳಿವೆ ಆದ್ದರಿಂದ ಉದಾಹರಣೆಗೆ n ನ ಫ್ಯಾಕ್ಟೋರಿಯಲ್ ಅನ್ನು ಲೆಕ್ಕಾಚಾರ ಮಾಡಲು ನಾವು ಮಾಡಬೇಕಾದ ವಿಷಯವೆಂದರೆ n ಮೈನಸ್ 1 ನ ಫ್ಯಾಕ್ಟೋರಿಯಲ್ ಅನ್ನು ಲೆಕ್ಕಾಚಾರ ಮಾಡುವುದು ಆದ್ದರಿಂದ ನಾವು n ಮೈನಸ್ 1 ರ ಫ್ಯಾಕ್ಟರಿಯಲ್ ಅನ್ನು ಫ್ಯಾಕ್ಟರಿಯಲ್ n ನ ಉಪ ಸಮಸ್ಯೆ ಎಂದು ಕರೆಯುತ್ತೇವೆ ಈಗ ಪ್ರತಿಯಾಗಿ n ಮೈನಸ್ 1 ರ ಫ್ಯಾಕ್ಟರಿಯಲ್ ನಮಗೆ ಫ್ಯಾಕ್ಟೋರಿಯಲ್ n ಮೈನಸ್ 2 ಅನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಆದ್ದರಿಂದ ವಾಸ್ತವವಾಗಿ ನೀವು ಸರಪಳಿಯಿಂದ ಕೆಳಗಿಳಿದರೆ ಅಂಶೀಯ n ಉಪ ಸಮಸ್ಯೆಗಳು n ಗಿಂತ ಚಿಕ್ಕ ಮೌಲ್ಯಗಳಿಗೆ ಎಲ್ಲಾ ಅಂಶಗಳಾಗಿವೆ ಅಂತೆಯೇ ಒಳಸೇರಿಸುವಿಕೆಯ ವಿಂಗಡಣೆಗಾಗಿ ಸಂಪೂರ್ಣ ಪಟ್ಟಿಯನ್ನು ವಿಂಗಡಿಸಲು ಪಟ್ಟಿಯ ಟೈಲ್ ಎಂದು ಕರೆಯಲ್ಪಡುವ ಮೊದಲನೆಯದನ್ನು ಹೊರತುಪಡಿಸಿ ಎಲ್ಲಾ ಅಂಶಗಳನ್ನು ನಾವು ವಿಂಗಡಿಸಬೇಕಾಗಿದೆ ಮತ್ತು ಪ್ರತಿಯಾಗಿ ನಾವು ಅದರ ಟೈಲ್ಅನ್ನು ವಿಂಗಡಿಸಬೇಕಾಗುತ್ತದೆ ಮತ್ತು ಹೀಗೆ ಸಾಮಾನ್ಯವಾಗಿ ನಾವು ಅಳವಡಿಕೆಯ ರೀತಿಯನ್ನು ಮಾಡಿದಾಗ ನಾವು ವಿಷಯಗಳನ್ನು ಪಟ್ಟಿಯ ಒಂದು ಭಾಗವನ್ನು ವಿಂಗಡಿಸಬೇಕೆಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಾವು ಸಾಮಾನ್ಯವಾಗಿ x i ನಿಂದ x j ಬಗ್ಗೆ ಮಾತನಾಡಬಹುದು ಮತ್ತು ಈ ಎಲ್ಲಾ ಸಂದರ್ಭಗಳಲ್ಲಿ ಅನುಗಮನದ ವ್ಯಾಖ್ಯಾನವು ನಮಗೆ ಹೇಳುವುದೇನೆಂದರೆ ಈ ಉಪ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸಂಯೋಜಿಸುವ ಮೂಲಕ ನಮ್ಮ ಕೊಟ್ಟಿರುವ ಇನ್ಪುಟ್ y ಗಾಗಿ f ನ ವಾಸ್ತವಿಕ ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕುವುದು ಉದಾಹರಣೆಗೆ ಫ್ಯಾಕ್ಟರಿಯಲ್ನಲ್ಲಿ ನಾವು ಅದನ್ನು ಪ್ರಸ್ತುತ ಇನ್ಪುಟ್ ಅನ್ನು ಮುಂದಿನ ಸಣ್ಣ ಇನ್ಪುಟ್ಗಾಗಿ ಪರಿಹರಿಸುವ ಫಲಿತಾಂಶದೊಂದಿಗೆ ಗುಣಿಸಿ ಸಂಯೋಜಿಸುತ್ತೇವೆ ಅಳವಡಿಕೆಯ ವಿಂಗಡಣೆಗಾಗಿ ಪಟ್ಟಿಯ ಟೈಲ್ವಾಗಿರುವ ಸಣ್ಣ ಇನ್ಪುಟ್ ಅನ್ನು ಪರಿಹರಿಸುವ ಫಲಿತಾಂಶಕ್ಕೆ ಮೊದಲ ಮೌಲ್ಯವನ್ನು ಸೇರಿಸುವ ಮೂಲಕ ನಾವು ಅದನ್ನು ಸಂಯೋಜಿಸುತ್ತೇವೆ ನಾವು ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ನೋಡೋಣ ಅದು ನಾವು ಅನುಗಮನದ ವಿಶೇಷಣಗಳನ್ನು ನೋಡುತ್ತಿರುವಾಗ ಮತ್ತು ಅವುಗಳನ್ನು ನಿಷ್ಕಪಟವಾಗಿ ಕಾರ್ಯಕ್ರಮಗಳಿಗೆ ಭಾಷಾಂತರಿಸುವಾಗ ನಾವು ಎದುರಿಸಬೇಕಾದ ಸಮಸ್ಯೆಯನ್ನು ಹೈಲೈಟ್ ಮಾಡುತ್ತದೆ Fibonacci ಸಂಖ್ಯೆಗಳು ಫಿಬೊನಾಕಿಯಿಂದ ಕಂಡುಹಿಡಿಯಲ್ಪಟ್ಟ ಅತ್ಯಂತ ಪ್ರಸಿದ್ಧವಾದ ಅನುಕ್ರಮವಾಗಿದೆ ಮತ್ತು ಅವು ಪ್ರಕೃತಿಯಲ್ಲಿ ಸಂಭವಿಸುತ್ತವೆ ಮತ್ತು ಅವು ಬಹಳ ಅರ್ಥಗರ್ಭಿತವಾಗಿರುತ್ತವೆ ಮತ್ತು ನಿಮ್ಮಲ್ಲಿ ಹೆಚ್ಚಿನವರು ಅವುಗಳನ್ನು ನೋಡಿದ್ದೀರಿ ಫಿಬೊನಾಕಿ ಸಂಖ್ಯೆಗಳು 0 1 ಮತ್ತು ನಂತರ ನೀವು ಸೇರಿಸಿ ಆದ್ದರಿಂದ 1 ಪ್ಲಸ್ 0 ಎಂದರೆ 1 1 ಪ್ಲಸ್ 1 ಎಂದರೆ 2 3 5 ಮತ್ತು ಹೀಗೆ ಆದ್ದರಿಂದ ನೀವು ಹಿಂದಿನ ಎರಡು ಸಂಖ್ಯೆಗಳನ್ನು ಸೇರಿಸುತ್ತಿರಿ ಮತ್ತು ನೀವು ಮುಂದುವರಿಯಿರಿ ಅನುಗಮನದ ವ್ಯಾಖ್ಯಾನವು 0 ನೇ ಫಿಬೊನಾಸಿ ಸಂಖ್ಯೆ 0 ಎಂದು ಹೇಳುತ್ತದೆ ಮೊದಲ ಫಿಬೊನಾಕಿ ಸಂಖ್ಯೆ 1 ಮತ್ತು ಅದರ ನಂತರ ಎರಡು ನಂತರ ಹಿಂದಿನ ಎರಡನ್ನು ಸೇರಿಸುವ ಮೂಲಕ n ನೇ ಫಿಬೊನಾಕಿ ಸಂಖ್ಯೆಯನ್ನು ಪಡೆಯಲಾಗುತ್ತದೆ ಫಿಬೊನಾಕಿ ಸಂಖ್ಯೆ 2 ಫಿಬೊನಾಕಿ 1 ಪ್ಲಸ್ ಫಿಬೊನಾಸಿ 0 ಮೊದಲಿನಂತೆ ನಾವು ಇದನ್ನು ನೇರವಾಗಿ ಒಂದು ಪುನರಾವರ್ತಿತ ಪ್ರೋಗ್ರಾಂಗೆ ಒಂದು ಇಂಡಕ್ಟಿವ್ ಆಗಿ ಅನುವಾದಿಸಬಹುದು ನಾವು ಕೇವಲ ಒಂದು ಪೈಥಾನ್ ಫಂಕ್ಷನ್ ಫೈಬ್ ಅನ್ನು ಬರೆಯಬಹುದು ಅದು n 0 ಅಥವಾ n 1 ಆಗಿದ್ದರೆ ನೀವು n ಮೌಲ್ಯವನ್ನು ಹಿಂತಿರುಗಿಸಬಹುದು ಆದ್ದರಿಂದ n 0 ಆಗಿದ್ದರೆ 0 n 1 ಆಗಿದ್ದರೆ ನಾವು 1 ಅನ್ನು ಹಿಂದಿರುಗಿಸುತ್ತೇವೆ ಇಲ್ಲವಾದರೆ ನೀವು ಮರುಕಳಿಸುವ ಮೂಲಕ n ಮೈನಸ್ 1 ಮತ್ತು n ಮೈನಸ್ 2 ನಲ್ಲಿ ಫಿಬೊನಾಸಿಯನ್ನು ಪದೇ ಪದೇ ಕರೆಯುವ ಮೂಲಕ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಈ ಎರಡನ್ನೂ ಸೇರಿಸಿ ಮತ್ತು ಈ ಮೌಲ್ಯವನ್ನು ಹಿಂತಿರುಗಿಸಿ ಅದರಿಂದ ಹೊರತೆಗೆಯಲಾದ ನೈಸರ್ಗಿಕ ಮರುಕಳಿಸುವ ಕಾರ್ಯಕ್ರಮವನ್ನು ಹೊಂದಿರುವ ಒಂದು ಪ್ರಚೋದಕ ವ್ಯಾಖ್ಯಾನದ ಸ್ಪಷ್ಟ ಪ್ರಕರಣ ಇಲ್ಲಿದೆ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಮತ್ತು ಏನಾಗುತ್ತದೆ ಎಂದು ನೋಡಲು ಪ್ರಯತ್ನಿಸೋಣ ಆದ್ದರಿಂದ ಈ ವ್ಯಾಖ್ಯಾನವನ್ನು ಬಳಸಿಕೊಂಡು ನಾವು 5 ರ ಫಿಬೊನಾಸಿಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ 5 ರ ಫೈಬೊನಾಚಿ ನಾವು ಬೇರೆ ಷರತ್ತಿಗೆ ಹೋಗುತ್ತೇವೆ ಮತ್ತು ನಾವು ಫಿಬೊನಾಕಿಯನ್ನು n ಮೈನಸ್ 1 ಅಂದರೆ 4 ಮತ್ತು n ಮೈನಸ್ 2 ಅಂದರೆ 3 5 ರ ಫಿಬೊನಾಸಿಯನ್ನು ಲೆಕ್ಕಹಾಕಲು ನಮಗೆ ಎರಡು ಸಮಸ್ಯೆಗಳನ್ನು ಬಿಡುತ್ತೇವೆ ಎಂದು ಫಿಬೊನಾಸಿ 3 ಹೇಳುತ್ತೇವೆ ಆದ್ದರಿಂದ ನಾವು ಇವುಗಳನ್ನು ಕೆಲವು ಕ್ರಮದಲ್ಲಿ ಮಾಡುತ್ತೇವೆ ನಾವು ಎಡದಿಂದ ಬಲಕ್ಕೆ ಹೋಗೋಣ ಆದ್ದರಿಂದ ನಾವು 4 ರ ಫಿಬೊನಾಸಿಯನ್ನು ಆರಿಸಿಕೊಳ್ಳುತ್ತೇವೆ ಮತ್ತು ಈ ಮೌಲ್ಯಕ್ಕೆ ಅದೇ ವ್ಯಾಖ್ಯಾನವನ್ನು ಅನ್ವಯಿಸುವ ಮೂಲಕ 3 ರ ಫಿಬೊನಾಸಿಯನ್ನು ಮತ್ತು 2 ರ ಫಿಬೊನಾಸಿಯನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಅಂತೆಯೇ 3 ರ ಫಿಬೊನಾಸಿಗೆ 2 ಮತ್ತು 1 ಅಗತ್ಯವಿರುವ ಎರಡು ಉಪ ಸಮಸ್ಯೆಗಳ ಎಡಭಾಗಕ್ಕೆ ನಾವು ಹೋಗುತ್ತೇವೆ 2 ಗೆ 1 ಮತ್ತು 0 ಅಗತ್ಯವಿದೆ ಈಗ 1 ಮತ್ತು 0 ಗೆ ಅದೃಷ್ಟವಶಾತ್ ನಾವು ಮರುಕಳಿಸುವ ಕರೆ ಮಾಡದೆ ನಿರ್ಗಮಿಸಬಹುದು n 0 ಕ್ಕೆ ಸಮನಾಗಿದ್ದರೆ ಅಥವಾ n 1 ಗೆ ಸಮವಾಗಿದ್ದರೆ ನಾವು ಮೌಲ್ಯವನ್ನು ಹಿಂತಿರುಗಿಸುತ್ತೇವೆ ಆದ್ದರಿಂದ ನಾವು ಫಿಬೊನಾಕಿ 1 ಅನ್ನು 1 ಮತ್ತು ಫಿಬೊನಾಸಿ 0 ಅನ್ನು 0 ಎಂದು ಹಿಂತಿರುಗಿಸುತ್ತೇವೆ ಆದ್ದರಿಂದ ಇದರೊಂದಿಗೆ ನಾವು ಫಿಬೊನಾಸಿ 2 ರ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಬಹುದು ನಾವು 1 ಅನ್ನು 0 ಮತ್ತು 0 ಅನ್ನು ಪಡೆಯುತ್ತೇವೆ ಆದ್ದರಿಂದ 2 ರ ಫಿಬೊನಾಸಿ 1 ಆಗಿದೆ ಈಗ ನಾವು 3 ರ ಫಿಬೊನಾಸಿಗೆ ಹಿಂತಿರುಗಿದ್ದೇವೆ ಆದ್ದರಿಂದ ನಾವು 3 ರ ಫಿಬೊನಾಕಿಗೆ ಎಡ ಕೇಸ್ ಫಿಬೊನಾಸಿ 2 ಗೆ ಲೆಕ್ಕ ಹಾಕಿದ್ದೇವೆ ಈಗ ನಾವು ಬಲ ಪ್ರಕರಣವನ್ನು ಲೆಕ್ಕ ಹಾಕಬೇಕು ಮತ್ತು ಮತ್ತೊಮ್ಮೆ ನಾವು 1 ರ ಫಿಬೊನಾಕಿಯನ್ನು ಬೇಸ್ ಕೇಸ್ ಎಂದು ಕಾಣುತ್ತೇವೆ ಅದು ನಮಗೆ 1 ನೀಡುತ್ತದೆ ಮತ್ತು ಈಗ ನಾವು ಇದನ್ನು ಸಂಯೋಜಿಸಬಹುದು ಮತ್ತು 3 ರ ಫಿಬೊನಾಕಿ 2 ಆಗಬಹುದು ಈಗ ನಾವು 4 ರ ಫಿಬೊನಾಸಿಗೆ ಹಿಂತಿರುಗಿದ್ದೇವೆ ಮತ್ತು ನಾವು 4 ನ ಫಿಬೊನಾಕಿಯ ಎಡಭಾಗವನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾವು ಬಲಭಾಗವನ್ನು ಲೆಕ್ಕ ಹಾಕಬೇಕು ಮತ್ತು ಈಗ ಏನಾಗುತ್ತದೆ ಎಂದರೆ ನಾವು ಈಗಾಗಲೇ 2 ನ ಫಿಬೊನಾಕಿಯನ್ನು ಮತ್ತೆ ಲೆಕ್ಕ ಹಾಕಬೇಕು ಆದರೂ ನಮಗೆ ಈಗಾಗಲೇ ಮೌಲ್ಯ ತಿಳಿದಿದೆ ನಾವು ನಿಷ್ಕಪಟವಾಗಿ 2 ಕಾಲ್ 1 ಮತ್ತು 0 ರ ಫಿಬೊನಾಕಿಯನ್ನು ಕಾರ್ಯಗತಗೊಳಿಸಬೇಕು ಮತ್ತೆ 1 ಮತ್ತು 0 ಮೌಲ್ಯಗಳನ್ನು ಬ್ಯಾಕ್ ಅಪ್ ಮಾಡಿ ಮತ್ತು ಅವುಗಳನ್ನು ಸೇರಿಸಿ ಮತ್ತು ನಾವು 1 ಪಡೆಯುತ್ತೇವೆ ಈಗ ನಾವು 4 ರ ಫಿಬೊನಾಕಿಯನ್ನು 2 ಪ್ಲಸ್ 1 3 ಅನ್ನು ಲೆಕ್ಕ ಹಾಕಬಹುದು ಮತ್ತು ಈಗ ನಾವು ಅಂತಿಮವಾಗಿ ಮೂಲ ಕರೆಗೆ ಮರಳಿದ್ದೇವೆ ಅಲ್ಲಿ ನಾವು 4 ರ ಫಿಬೊನಾಸಿಯನ್ನು ಮತ್ತು 3 ರ ಫಿಬೊನಾಸಿಯನ್ನು ಲೆಕ್ಕ ಹಾಕಬೇಕಾಗಿತ್ತು ಆದ್ದರಿಂದ ನಾವು 4 ನೊಂದಿಗೆ ಮುಗಿಸಿದ್ದೇವೆ ಈಗ ನಾವು 3 ನ ಫಿಬೊನಾಕಿಯನ್ನು ಮಾಡಲು ಬಯಸುತ್ತೇವೆ ನಾವು ಈಗಾಗಲೇ 3 ರ ಫಿಬೊನಾಕಿಯನ್ನು ಲೆಕ್ಕ ಹಾಕಿದ್ದೇವೆ ಎಂಬುದನ್ನು ಗಮನಿಸಿ ಆದರೆ ಇದಕ್ಕೆ ನಾವು ಕುರುಡಾಗಿ ಈ ಕಾರ್ಯವನ್ನು ಮತ್ತೊಮ್ಮೆ ಕರೆಯಬೇಕು ಆದ್ದರಿಂದ ನಾವು ಮತ್ತೆ ಈ ಪೂರ್ಣ ಮರವನ್ನು ಕಾರ್ಯಗತಗೊಳಿಸಬೇಕು ಎಲ್ಲಾ ರೀತಿಯಲ್ಲಿ ಕೆಳಗೆ ಹೋಗಬೇಕು ಎಲ್ಲಾ ದಾರಿಯೂ ಹೋಗಬೇಕು ಮತ್ತು ಅಂತಿಮವಾಗಿ 3 ರ ಫೈಬೊನಾಚಿ ಸಹಜವಾಗಿ ಅದೇ ಉತ್ತರವನ್ನು ನೀಡುತ್ತೇವೆ ಅಂದರೆ 2 ನಮಗೆ ಈಗಾಗಲೇ ತಿಳಿದಿತ್ತು ಆದರೆ ನಾವು ತೆಗೆದುಕೊಳ್ಳುವುದಿಲ್ಲ ಶೋಷಣೆ ಮಾಡಿ ಅಥವಾ ನಮಗೆ ತಿಳಿದಿರುವ ಅಂಶದ ಲಾಭವನ್ನು ನಾವು ಪಡೆದುಕೊಳ್ಳುವುದಿಲ್ಲ ಮತ್ತು ಈ ರೀತಿಯಾಗಿ ನಾವು 3 ಪ್ಲಸ್ 2 ಅನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ 5 ರ ಫಿಬೊನಾಸಿ 5 ಆಗಿದೆ ಇದರಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನಾವು ಅನೇಕ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡುತ್ತಿದ್ದೇವೆ ಈ ನಿರ್ದಿಷ್ಟ ಲೆಕ್ಕಾಚಾರದಲ್ಲಿ ನಾವು ಪುನರಾವರ್ತಿಸುವ ಅತಿದೊಡ್ಡ ವಿಷಯವೆಂದರೆ ಫಿಬೊನಾಸಿ 3 ಆದ್ದರಿಂದ ಈ ಮೌಲ್ಯದ ಮರು ಲೆಕ್ಕಾಚಾರದ ಪರಿಣಾಮವಾಗಿ ಮತ್ತೆ ಮತ್ತೆ ಆದರೂ ನಮಗೆ ತಾತ್ವಿಕವಾಗಿ ಕೇವಲ n ಮೈನಸ್ 1 ಉಪ ಸಮಸ್ಯೆಗಳು ಬೇಕಾಗುತ್ತವೆ ನಾವು 5 ರ ಫೈಬ್ ಹೊಂದಿದ್ದರೆ ನಾವು 4 ನ ಫೈಬ್ 3 ನ ಫೈಬ್ 2 ನ ಫೈಬ್ ಮತ್ತು ಹೀಗೆ ಮಾಡಬೇಕಾಗುತ್ತದೆ n ಉಪ ಸಮಸ್ಯೆಗಳು ನಾವು 0 ನ ಫೈಬ್ ಅನ್ನು ಸೇರಿಸದಿದ್ದರೆ ಆದರೆ ಈ ಕೆಲವು ಉಪ ಸಮಸ್ಯೆಗಳು ಈ ಸಂದರ್ಭದಲ್ಲಿ 3 ರ ಫಿಬೊನಾಸಿ ನಾವು ಪದೇ ಪದೇ ವ್ಯರ್ಥ ರೀತಿಯಲ್ಲಿ ಲೆಕ್ಕಾಚಾರ ಮಾಡುತ್ತೇವೆ ಇದರ ಪರಿಣಾಮವಾಗಿ ನಾವು ಪರಿಹರಿಸಬೇಕಾದ ಆದೇಶಗಳು ಮತ್ತು ನೈಜ ಸಮಸ್ಯೆಗಳನ್ನು ಪರಿಹರಿಸಿದರೂ ಸಹ ನಾವು ಘಾತೀಯ ಸಂಖ್ಯೆಯ ಉಪ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಆದ್ದರಿಂದ ನಾವು ಏನನ್ನು ಮಾಡಲು ಬಯಸುತ್ತೇವೆಯೆಂದರೆ ಈ ನಿಷ್ಕಪಟವಾದ ಪುನರಾವರ್ತನೀಯ ಅನುಷ್ಠಾನದಿಂದ ಅನುಗಮನದ ವ್ಯಾಖ್ಯಾನವನ್ನು ತೊರೆಯುವುದು ಮತ್ತು ಉಪ ಸಮಸ್ಯೆಯನ್ನು ಎಂದಿಗೂ ಮರುಪರಿಶೀಲಿಸದಿರಲು ಕೆಲಸ ಮಾಡಲು ಪ್ರಯತ್ನಿಸಿ ಇದನ್ನು ಮಾಡಲು ಸುಲಭ ನಾವು ಮೊದಲು ಪರಿಹರಿಸಿರುವ ಉಪ ಸಮಸ್ಯೆಗಳನ್ನು ಮಾತ್ರ ನಾವು ನೆನಪಿಟ್ಟುಕೊಳ್ಳಲು ಸಾಧ್ಯವಾದರೆ ನಾವು ಮಾಡಬೇಕಾಗಿರುವುದು ನಾವು ಈಗಾಗಲೇ ಲೆಕ್ಕಾಚಾರ ಮಾಡಿದ ಮೌಲ್ಯವನ್ನು ಮರು ಲೆಕ್ಕಾಚಾರ ಮಾಡುವ ಬದಲು ನೋಡುವುದು ಆದ್ದರಿಂದ ನಮಗೆ ಬೇಕಾಗಿರುವುದು ಒಂದು ರೀತಿಯ ಟೇಬಲ್ ನಾವು ಲೆಕ್ಕಾಚಾರ ಮಾಡಿದ ಮೌಲ್ಯಗಳನ್ನು ಸಂಗ್ರಹಿಸುವ ಟೇಬಲ್ ಮತ್ತು ನಾವು ಹೋಗಿ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವ ಮೊದಲು ನಾವು ಮೊದಲು ಟೇಬಲ್ ಅನ್ನು ಪರಿಶೀಲಿಸುತ್ತೇವೆ ಟೇಬಲ್ ಉತ್ತರವನ್ನು ಹೊಂದಿದ್ದರೆ ನಾವು ಮೇಜಿನ ಉತ್ತರವನ್ನು ತೆಗೆದುಕೊಂಡು ಮುಂದುವರಿಯುತ್ತೇವೆ ಕೋಷ್ಟಕವು ಉತ್ತರವನ್ನು ಹೊಂದಿಲ್ಲದಿದ್ದರೆ ನಾವು ಅದನ್ನು ಪುನರಾವರ್ತಿತ ವ್ಯಾಖ್ಯಾನವನ್ನು ಅನ್ವಯಿಸುತ್ತೇವೆ ಮತ್ತು ನಂತರ ನಾವು ಅದನ್ನು ಟೇಬಲ್ಗೆ ಸೇರಿಸುತ್ತೇವೆ ಈ ಟೇಬಲ್ ಅನ್ನು ಸಾಮಾನ್ಯವಾಗಿ ನೆನಪಿಟ್ಟುಕೊಳ್ಳಲು ಮೆಮೊರಿ ಟೇಬಲ್ ಎಂದು ಕರೆಯಲಾಗುತ್ತದೆ ಮತ್ತು ಇದರಿಂದ ನಾವು ಈ ಪದ ಸ್ಮರಣೆಯನ್ನು ಪಡೆಯುತ್ತೇವೆ ಇದು ವಾಸ್ತವವಾಗಿ ಜ್ಞಾಪಕ ಮತ್ತು ಕಂಠಪಾಠವಲ್ಲ ಜ್ಞಾಪನೆ ಎಂದರೆ ಒಂದು ಜ್ಞಾಪನೆಯನ್ನು ಬರೆಯಿರಿ ಜ್ಞಾಪನೆಯು ಜ್ಞಾಪನೆಯಂತಿದೆ ಇದನ್ನು ಮೊದಲು ಮಾಡಲಾಗಿದೆಯೆಂದು ನೀವೇ ಜ್ಞಾಪನೆಯನ್ನು ಬರೆಯಿರಿ ಜ್ಞಾಪನೆ ಎಂದರೆ ನಾವು ಪುನರಾವರ್ತಿತ ಕಾರ್ಯವನ್ನು ಲೆಕ್ಕಾಚಾರ ಮಾಡುವಾಗ ನಾವು ಮೌಲ್ಯಗಳನ್ನು ಒಂದೊಂದಾಗಿ ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ನಾವು ಅವುಗಳನ್ನು ಲೆಕ್ಕಾಚಾರ ಮಾಡುವಾಗ ನಾವು ಅವುಗಳನ್ನು ಕೋಷ್ಟಕದಲ್ಲಿ ಸಂಗ್ರಹಿಸುತ್ತೇವೆ ಮತ್ತು ಯಾವುದನ್ನಾದರೂ ಮರು ಲೆಕ್ಕಾಚಾರ ಮಾಡುವ ಮೊದಲು ಕೋಷ್ಟಕ ಮೇಲೆ ನೋಡುತ್ತೇವೆ ನಾವು ಟೇಬಲ್ ಅನ್ನು ಇಟ್ಟುಕೊಂಡರೆ 5 ರ ಫಿಬೊನಾಸಿಯ ಲೆಕ್ಕಾಚಾರವು ಹೇಗೆ ಹೋಗುತ್ತದೆ ಎಂಬುದು ಇಲ್ಲಿದೆ ಇದು ಇಲ್ಲಿ ನಮ್ಮ ಟೇಬಲ್ ಆಗಿದೆ ಆದ್ದರಿಂದ ನಮ್ಮ ಬಳಿ ಒಂದು ಟೇಬಲ್ ಇದೆ ಅಲ್ಲಿ ಕೆಲವು ಕ್ರಮದಲ್ಲಿ ಇದೆ ಅದು ನಿಜವಾಗಿಯೂ ಈಗ ಮುಖ್ಯವಲ್ಲ ಕೆಲವು ಕ್ರಮದಲ್ಲಿ ಮತ್ತು ಕೆಲವು ಕೆಗಳಿಗೆ ನಾವು k ನ ಫಿಬೊನಾಸಿಯನ್ನು ಕಂಡುಕೊಂಡಾಗ ನಾವು ಅದನ್ನು ರೆಕಾರ್ಡ್ ಮಾಡುತ್ತೇವೆ ಮತ್ತು ಈ ಟೇಬಲ್ ಖಾಲಿಯಾಗಿರುವುದನ್ನು ಗಮನಿಸಿ 0 ರ ಫಿಬೊನಾಸಿ ಮತ್ತು 1 ರ ಫಿಬೊನಾಕಿಯ ಮೂಲ ಕೇಸ್ ಕ್ರಮವಾಗಿ 0 ಮತ್ತು 1 ಎಂದು ನಮಗೆ ತಿಳಿದಿದ್ದರೂ ನಾವು ನಿಮಗೆ ತಿಳಿದಿದೆ ಎಂದು ಊಹಿಸುವುದಿಲ್ಲ ಏಕೆಂದರೆ ನಾವು ಮೊದಲ ಬಾರಿಗೆ ಬೇಸ್ ಅನ್ನು ಹೊಡೆದಾಗ ಅದು ಪ್ರಕರಣವು ಮರುಕಳಿಸುವ ವ್ಯಾಖ್ಯಾನದಿಂದ ಹೊರಬರುತ್ತದೆ ಅದು ಹೇಗೆ ಸರಿ ಹೋಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಎಂದಿನಂತೆ 5 ರ ಫಿಬೊನಾಸಿಯನ್ನು ಪ್ರಾರಂಭಿಸುತ್ತೇವೆ ಅದು 4 ಮತ್ತು 3 4 ಹೇಳು 3 ಮತ್ತು 2 3 ಹೇಳುತ್ತದೆ 2 ಮತ್ತು 1 2 ಹೇಳುತ್ತದೆ 1 ಮತ್ತು 0 ಮತ್ತು ಈಗ ನಮ್ಮ ಮೂಲ ಪ್ರಕರಣದಿಂದ ಬೇಸ್ ಕೇಸ್ ಕಾರ್ಯ ನಾವು 1 ನ ಫೈಬ್ ಅನ್ನು ಮರಳಿ 1 ಪಡೆಯುತ್ತೇವೆ ಆದ್ದರಿಂದ ನಾವು ಇದನ್ನು ಟೇಬಲ್ನಲ್ಲಿ ಸಂಗ್ರಹಿಸುತ್ತೇವೆ ಇದು ನಾವು ನಿಜವಾಗಿಯೂ ಲೆಕ್ಕಾಚಾರ ಮಾಡಿದ ಮೊದಲ ಮೌಲ್ಯವಾಗಿದೆ ಗಮನಿಸಿ ನಾವು ಬೇಸ್ ಕೇಸ್ ನಲ್ಲಿ ಬಂದಾಗ ನಾವು ಅದನ್ನು ತಿಳಿದಿದ್ದೇವೆ ಎಂದು ಭಾವಿಸಲಿಲ್ಲ ನಾವು ಅದನ್ನು ಟೇಬಲ್ಗೆ ಹಾಕುತ್ತೇವೆ ಅದೇ ರೀತಿ 0 ರ ಫೈಬ್ 0 ನಮಗೆ ಮೊದಲು ತಿಳಿದಿರಲಿಲ್ಲ ನಾವು ಅದನ್ನು ಟೇಬಲ್ನಲ್ಲಿ ಇರಿಸಿದ್ದೇವೆ ಈಗ ನಾವು ಬರುತ್ತೇವೆ ಮತ್ತು 2 ರ ಫೈಬ್ ಈಗ ನಮಗೆ ಲಭ್ಯವಿದೆ ಎಂದು ನಮಗೆ ತಿಳಿದಿದೆ ಅದು 1 ಪ್ಲಸ್ 0 1 ಆಗಿದೆ ಆದ್ದರಿಂದ ನಾವು ಅದನ್ನು ಟೇಬಲ್ನಲ್ಲಿ ಸಂಗ್ರಹಿಸುತ್ತೇವೆ ನಾವು 2 ಕ್ಕೆ ಸಮಾನವಾದ k ಎಂದು ಹೇಳುತ್ತೇವೆ k ನ ಫೈಬ್ 1 ಈಗ ನಾವು 3 ನ ಫೈಬ್ಗೆ ಹಿಂತಿರುಗುತ್ತೇವೆ ಮತ್ತು ಈಗ ನಾವು ಕೆಳಗೆ ಹೋಗುತ್ತೇವೆ ಮತ್ತು ಅದು 1 ರ ಫೈಬ್ ಅನ್ನು ಮತ್ತೆ ಲೆಕ್ಕಾಚಾರ ಮಾಡಲು ಕೇಳುತ್ತದೆ ಈಗ ಇದು ನಮಗೆ ಯಾವುದೇ ಕೆಲಸವನ್ನು ತೆಗೆದುಕೊಳ್ಳುವುದಿಲ್ಲವಾದರೂ ಇದು ಮೂಲಭೂತ ಪ್ರಕರಣವಾಗಿರುವುದರಿಂದ ನಾವು ಆ ಸತ್ಯವನ್ನು ಬಳಸಿಕೊಳ್ಳುವುದಿಲ್ಲ ನಾವು ಮೊದಲು ಕೋಷ್ಟಕದಲ್ಲಿ ನೋಡುತ್ತೇವೆ ಮತ್ತು k ಗೆ 1 k ಸಮಾನವಾದ ನಮೂದು ಇದೆಯೇ ಎಂದು ಹೇಳುತ್ತೇವೆ ಹೌದು ಇದೆ ಮತ್ತು ಆದ್ದರಿಂದ ನಾವು ಅದನ್ನು ಎತ್ತಿಕೊಳ್ಳುತ್ತೇವೆ ಈ ಮೌಲ್ಯವನ್ನು ವಾಸ್ತವವಾಗಿ ಪುನಃ ಲೆಕ್ಕಾಚಾರ ಮಾಡಲಾಗಿಲ್ಲ ಎಂದು ನಾವು ಕಿತ್ತಳೆ ಬಣ್ಣದಲ್ಲಿ ಹೈಲೈಟ್ ಮಾಡುತ್ತೇವೆ ಆದರೆ ಕೋಷ್ಟಕದಲ್ಲಿ ನೋಡಿದೆವು ಆದ್ದರಿಂದ 1 ಪ್ಲಸ್ 1 ರಿಂದ ನಾವು ಈಗ 3 ರ ಫಿಬೊನಾಸಿ 2 ಅನ್ನು ಹೊಂದಿದ್ದೇವೆ ಈಗ ನಾವು 4 ರ ಫಿಬೊನಾಸಿಗೆ ಹಿಂತಿರುಗಿ ಮತ್ತು ಅದು ಅದರ ಉಪ ಸಮಸ್ಯೆಗಳ ದ್ವಿತೀಯಾರ್ಧವನ್ನು ಲೆಕ್ಕಾಚಾರ ಮಾಡಲು ನಮ್ಮನ್ನು ಕೇಳುತ್ತದೆ ಅವುಗಳೆಂದರೆ ಫೈಬೊನಾಚಿ 2 ಮತ್ತೊಮ್ಮೆ ನಮ್ಮ ಕೋಷ್ಟಕದಲ್ಲಿ 2 ಕ್ಕೆ ನಮೂದು ಇದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಾವು ಅದನ್ನು ಕಿತ್ತಳೆ ಬಣ್ಣದಲ್ಲಿ ಗುರುತಿಸುತ್ತೇವೆ ಮತ್ತು ನಾವು ನಿಷ್ಕಪಟವಾದ ಗಣನೆಯನ್ನು ಮಾಡಿದಾಗ ನಾವು ಹಿಂದೆ ಮಾಡಿದಂತೆ ಮರವನ್ನು ಹಿಗ್ಗಿಸದೆ ಮತ್ತು ಕಂಪ್ಯೂಟಿಂಗ್ ಮಾಡದೆ ಟೇಬಲ್ನಿಂದ ಮೌಲ್ಯವನ್ನು ತೆಗೆದುಕೊಳ್ಳುತ್ತೇವೆ ಈಗ 2 ಪ್ಲಸ್ 1 3 ಆಗಿದೆ ಆದ್ದರಿಂದ ನಾವು 4 ರ ಫಿಬೊನಾಸಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈಗ ಹಿಂತಿರುಗಿ ಮತ್ತು ಇತರ ಶಾಖೆ 3 ರ ಫಿಬೊನಾಸಿಯನ್ನು ಲೆಕ್ಕ ಹಾಕಬೇಕು ಆದರೆ ಮತ್ತೊಮ್ಮೆ 3 ವಾದವನ್ನು ನಮ್ಮ ಕೋಷ್ಟಕದಲ್ಲಿ k ಹೊಂದಿದೆ ಆದ್ದರಿಂದ ನಾವು ಇಲ್ಲಿ 3 ಕ್ಕೆ ಪ್ರವೇಶವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 3 ರ ಫಿಬೊನಾಸಿಯನ್ನು ನೋಡಬಹುದು ಮತ್ತು ಓಹ್ ಅದು ಎರಡು ಎಂದು ಹೇಳಬಹುದು ಆದ್ದರಿಂದ ಮತ್ತೊಮ್ಮೆ ನಾವು ಅದನ್ನು ಕಿತ್ತಳೆ ಬಣ್ಣದಲ್ಲಿ ಗುರುತಿಸುತ್ತೇವೆ ಮತ್ತು ಈಗ ನಮ್ಮಲ್ಲಿ ಫಿಬೊನಾಸಿ 5 ಇದೆ 3 ಪ್ಲಸ್ 2 ಮತ್ತು ಅದು 5 ತದನಂತರ ಈಗ ಇದು ಹೊಸ ಮೌಲ್ಯವಾಗಿದೆ ಹಾಗಾಗಿ ನಾವು ಅದನ್ನು ನಮೂದಿಸುತ್ತೇವೆ ಆದ್ದರಿಂದ ನಾವು ಲೆಕ್ಕ ಹಾಕಿದ ಪ್ರತಿಯೊಂದು ಮೌಲ್ಯವನ್ನು ಗಮನಿಸಿ ನಾವು ಮರವನ್ನು ವಿಸ್ತರಿಸಿದ್ದೇವೆ ಅಥವಾ ಕಾರ್ಯದ ವ್ಯಾಖ್ಯಾನದ ಪ್ರಕಾರ ಒಮ್ಮೆ ಮಾತ್ರ ಬೇಸ್ ಕೇಸ್ ಅನ್ನು ನೋಡುತ್ತೇವೆ ಪ್ರತಿ ನಂತರದ ಸಮಯದಲ್ಲೂ ನಾವು ಅದನ್ನು ಕೋಷ್ಟಕದಲ್ಲಿ ನೋಡಿದಾಗ ನಮಗೆ ಒಂದು ಮೌಲ್ಯದ ಅಗತ್ಯವಿದೆ ಮತ್ತು ನಾವು ಪರಿಹರಿಸಬೇಕಾದ ಉಪ ಸಮಸ್ಯೆಗಳಿರುವಷ್ಟು ನಿಖರವಾಗಿ ಟೇಬಲ್ ಬೆಳೆಯುತ್ತದೆ ಮತ್ತು ಅರ್ಥದಲ್ಲಿ ನಾವು ಎರಡು ಬಾರಿ ಉಪ ಸಮಸ್ಯೆಯನ್ನು ಪರಿಹರಿಸಲಿಲ್ಲ ಎರಡು ಬಾರಿ ಕಂಪ್ಯೂಟಿಂಗ್ ನಾವು ಅದನ್ನು ಮೇಜಿನ ಮೇಲೆ ನೋಡಿ ಪರಿಹರಿಸಿದ್ದೇವೆ ಇದು ನಮ್ಮ ಫಿಬೊನಾಸಿ ಟೇಬಲ್ ಫಿಬೊನಾಕಿ ಕಾರ್ಯಗಳಲ್ಲಿ ಅಳವಡಿಸಲು ಬಹಳ ಸುಲಭವಾದ ಹೆಜ್ಜೆಯಾಗಿದೆ ಆದ್ದರಿಂದ ನಾವು ಈ ಕೆಂಪು ಕೋಡ್ ಅನ್ನು ಸೇರಿಸುತ್ತೇವೆ ಹಸಿರು ಗೆರೆಗಳು ನಾವು ಈಗಾಗಲೇ ಹೊಂದಿದ್ದವು ಈಗ ಫಿಬೊನಾಸಿ ಹೇಳುವುದೇನೆಂದರೆ ನೀವು ಸಂಖ್ಯೆಯನ್ನು ಪಡೆದಾಗ ಮಾಡುವ ಮೊದಲ ಕೆಲಸವೆಂದರೆ ಮೇಜಿನ ಮೇಲೆ ಪ್ರಯತ್ನಿಸಿ ಮತ್ತು ನೋಡಿ N ನ ಫಿಬೊನಾಸಿ ಮೌಲ್ಯವಿದ್ದರೆ ಅದನ್ನು ವ್ಯಾಖ್ಯಾನಿಸಿದರೆ ಆ ಮೌಲ್ಯವನ್ನು ಹಿಂದಿರುಗಿಸಿ ಇಲ್ಲದಿದ್ದರೆ ನಾವು ಪುನರಾವರ್ತಿತ ಲೆಕ್ಕಾಚಾರದ ಮೂಲಕ ಹೋಗುತ್ತೇವೆ ಇದು ಸಾಮಾನ್ಯ ಲೆಕ್ಕಾಚಾರವಾಗಿದ್ದು ಇದು ಪುನರಾವರ್ತಿತ ಕರೆ ಮಾಡುತ್ತದೆ ಮತ್ತು ಅಂತಿಮವಾಗಿ ಹೊಸ ಮೌಲ್ಯದೊಂದಿಗೆ ಬರುತ್ತದೆ ಇದು ನಿರ್ದಿಷ್ಟ n ನ ಮೌಲ್ಯವಾಗಿದೆ ಆದ್ದರಿಂದ ಈ ಕಾರ್ಯದ ಪರಿಣಾಮವಾಗಿ ನಾವು ಈ ಮೌಲ್ಯವನ್ನು ಹಿಂದಿರುಗಿಸುವ ಮೊದಲು ನಾವು ಅದನ್ನು ಕೋಷ್ಟಕದಲ್ಲಿ ಸಂಗ್ರಹಿಸುತ್ತೇವೆ ಇನ್ನುಮುಂದೆ ಈ ಮೌಲ್ಯ n ಅನ್ನು ಮತ್ತೊಮ್ಮೆ ಆಮಂತ್ರಿಸಿದರೆ ನಾವು ಅದನ್ನು ಎಂದಿಗೂ ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಅದು ಬಲ ಕೋಷ್ಟಕದಲ್ಲಿರುತ್ತದೆ ನೀವು ವಾದವನ್ನು ಪಡೆದಾಗ ನಾವು ಹೇಳಿದಂತೆ ಇದು ತುಂಬಾ ಸರಳವಾಗಿದೆ ಇದಕ್ಕಾಗಿ ನೀವು ಕಾರ್ಯವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೀರಿ ನೀವು ಮೊದಲು ಟೇಬಲ್ ಅನ್ನು ಪರೀಕ್ಷಿಸಿ ಅದು ಮೇಜಿನಲ್ಲಿದ್ದರೆ ನೀವು ಏನನ್ನೂ ಮಾಡದಿದ್ದರೆ ನೀವು ಟೇಬಲ್ ಮೌಲ್ಯವನ್ನು ಹಿಂತಿರುಗಿಸಿ ಇದು ಕೋಷ್ಟಕದಲ್ಲಿ ಇಲ್ಲದಿದ್ದರೆ ನೀವು ಸಾಮಾನ್ಯವಾಗಿ ಮಾಡುವಂತೆಯೇ ಅದನ್ನು ಲೆಕ್ಕಾಚಾರ ಮಾಡಲು ನಿಮ್ಮ ಪುನರಾವರ್ತಿತ ವ್ಯಾಖ್ಯಾನವನ್ನು ಅನ್ವಯಿಸಿ ಇದನ್ನು ಗಣಿಸಿದ ನಂತರ ನೀವು ಅದನ್ನು ಮೊದಲು ಕೋಷ್ಟಕದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಿ ಇದರಿಂದ ಈ ಕಾರ್ಯಕ್ಕೆ ಭವಿಷ್ಯದ ಪ್ರವೇಶಗಳು ಈ ಮರುಕಳಿಕೆಯನ್ನು ಮಾಡದೆಯೇ ಕೆಲಸ ಮಾಡುತ್ತದೆ ಮತ್ತು ನಂತರ ನೀವು ಪಡೆದ ಮೌಲ್ಯವನ್ನು ಹಿಂದಿರುಗಿಸುತ್ತದೆ ಇದು ವಾದಗಳ ಯಾವುದೇ ಸಂಯೋಜನೆಗೆ ಕೆಲಸ ಮಾಡಬಹುದು ಪೈಥಾನ್ ಪರಿಭಾಷೆಯಲ್ಲಿ ನಿಮಗೆ ಕೇವಲ ಒಂದು ಟೇಬಲ್ ಬೇಕು ನಮ್ಮ ಕೋಷ್ಟಕದಲ್ಲಿ ಆ ಕೀ ಇರುವ ಮೊದಲು ಆ ಮೌಲ್ಯವನ್ನು ಲೆಕ್ಕ ಹಾಕಿದ್ದರೆ ಪ್ರತಿ ವಾದಗಳ ಸಂಯೋಜನೆಗೆ ನಿಮಗೆ ನಿಘಂಟು ಬೇಕು ಪೈಥಾನ್ನಲ್ಲಿ ಸಾಮಾನ್ಯವಾಗಿ ಈ ಕೋಷ್ಟಕವು ನಿಘಂಟಾಗಿರುತ್ತದೆ ಮತ್ತು ಪಟ್ಟಿಯಾಗಿರುವುದಿಲ್ಲ ಏಕೆಂದರೆ ವಾದಗಳು ಯಾವುದೇ ನಿರ್ದಿಷ್ಟ ಮೌಲ್ಯಗಳಾಗಿರಬಹುದು ಅವುಗಳು ಕೆಲವು ಸ್ಟ್ರಿಂಗ್ ಆಗಿರಬಹುದು ಕೆಲವು ಸಂಖ್ಯೆಗಳಾಗಿರಬಹುದು ಅವುಗಳು ನಿರಂತರವಾಗಿರಬೇಕಾಗಿಲ್ಲ ಅಷ್ಟೆ ನಾವು ಮೂಲತಃ ವಾದಗಳ ನಿರ್ದಿಷ್ಟ ಸಂಯೋಜನೆಯನ್ನು ನೀಡಿದ್ದೇವೆ ಆ ಕೀಲಿಗಳ ಸಂಯೋಜನೆಯು ನಿಘಂಟಿನಲ್ಲಿ ಇದೆಯೇ ಎಂದು ನಾವು ನೋಡುತ್ತೇವೆ ಹಾಗಿದ್ದಲ್ಲಿ ನಾವು ಅದನ್ನು ನೋಡಿ ಹಿಂತಿರುಗಿಸುತ್ತೇವೆ ಇಲ್ಲದಿದ್ದರೆ ನಾವು ಈ ಸಂಯೋಜನೆಗಾಗಿ ಹೊಸ ಮೌಲ್ಯವನ್ನು ಲೆಕ್ಕಾಚಾರ ಮಾಡುತ್ತೇವೆ ಅದನ್ನು ಸಂಗ್ರಹಿಸಿ ನಂತರ ಅದನ್ನು ಹಿಂತಿರುಗಿಸುತ್ತೇವೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಕೆಲವು ವಿಷಯಗಳನ್ನು ಹೊಳೆಯುತ್ತಿದ್ದೆವು ಸಾಮಾನ್ಯವಾಗಿ ನೀವು ಇದನ್ನು ನಿಜವಾಗಿಯೂ ಪೈಥಾನ್ ರೀತಿಯಲ್ಲಿ ಬರೆಯಲು ಬಯಸಿದರೆ ನಾವು ಕೆಲವು ವಿನಾಯಿತಿಗಳನ್ನು ಬಳಸಬೇಕು ಮತ್ತು ಅದನ್ನೆಲ್ಲ ಬಳಸಬೇಕು ಆದರೆ ಇದು ನಾವು ಮಾಡಬೇಕಾದುದು ಹೆಚ್ಚು ಕಡಿಮೆ ಸ್ಕೆಲಿಟನ್ ಆಗಿದೆ ಡೈನಾಮಿಕ್ ಪ್ರೋಗ್ರಾಮಿಂಗ್ ಎಂದು ಕರೆಯಲ್ಪಡುವ ಒಂದೆರಡು ಉಪನ್ಯಾಸಗಳಲ್ಲಿ ನಾವು ಈ ವಾರ ಮಾಡಲು ಬಯಸುವ ಮುಖ್ಯ ವಿಷಯಕ್ಕೆ ಇದು ನಮ್ಮನ್ನು ತರುತ್ತದೆ ಆದ್ದರಿಂದ ಕ್ರಿಯಾತ್ಮಕ ಪ್ರೋಗ್ರಾಮಿಂಗ್ ಈ ಸ್ಮರಣೀಯ ಮರುಕಳಿಕೆಯನ್ನು ಇನ್ನಷ್ಟು ಉತ್ತಮಗೊಳಿಸುವ ತಂತ್ರವಾಗಿದೆ ಈ ಸ್ಮರಣೀಯ ಪುನರಾವರ್ತನೆಯು ನಾವು ಮೌಲ್ಯಗಳನ್ನು ಗಣನೆಗೆ ತೆಗೆದುಕೊಂಡಾಗ ಕೋಷ್ಟಕದಲ್ಲಿ ಸಂಗ್ರಹಿಸುತ್ತೇವೆ ಎಂದು ಹೇಳುತ್ತದೆ ಅನುಗಮನದ ವ್ಯಾಖ್ಯಾನದಲ್ಲಿ ನಾವು ಬೇಸ್ ಕೇಸ್ಗೆ ಹೋಗಬೇಕು ಮತ್ತು ನಂತರ ನಮ್ಮ ಕೈಯಲ್ಲಿರುವ ಪ್ರಕರಣಕ್ಕೆ ಬೇಸ್ ಕೇಸ್ನಿಂದ ಹಿಂದಕ್ಕೆ ಕೆಲಸ ಮಾಡಬೇಕಾಗುತ್ತದೆ ಎಂಬುದು ಈಗ ಸ್ಪಷ್ಟವಾಗಿದೆ ಇದರರ್ಥ ಕೆಲವು ಮೌಲ್ಯಗಳು ಯಾವಾಗಲೂ ಕೆಲವು ಮೂಲ ಮೌಲ್ಯಗಳಾಗಿವೆ ಅದಕ್ಕಾಗಿ ಯಾವುದೇ ಹೆಚ್ಚಿನ ಮೌಲ್ಯಗಳನ್ನು ಲೆಕ್ಕಹಾಕುವ ಅಗತ್ಯವಿಲ್ಲ ಈ ಮೌಲ್ಯಗಳು ನಮಗೆ ಸ್ವಯಂಚಾಲಿತವಾಗಿ ಲಭ್ಯವಿರುತ್ತವೆ ನಮ್ಮಲ್ಲಿ ಕೆಲವು ಸಮಸ್ಯೆಗಳಿವೆ ಮತ್ತು ಕೆಲವು ಉಪ ಸಮಸ್ಯೆಗಳಿಲ್ಲದ ಇತರ ಸಮಸ್ಯೆಗಳಿವೆ ಒಂದು ಸಮಸ್ಯೆಯು ಒಂದು ಉಪ ಸಮಸ್ಯೆಯನ್ನು ಹೊಂದಿದ್ದರೆ ನಾವು ಸಮಸ್ಯೆಯನ್ನು ಪಡೆಯಲು ಸಾಧ್ಯವಿಲ್ಲ ನಾವು ಅದರ ಫಿಬೊನಾಸಿ 4 ಮತ್ತು 3 ಅನ್ನು ಪರಿಹರಿಸದ ಹೊರತು ನಾವು ಐದು ಜನರ ಫಿಬೊನಾಸಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ನಮ್ಮಲ್ಲಿ 1 ರ ಫಿಬೊನಾಕಿ ಅಥವಾ 0 ನ ಫಿಬೊನಾಸಿ ಎಂಬ ಬೇಸ್ ಕೇಸ್ ಇದ್ದರೆ ಯಾವುದೇ ಉಪ ಸಮಸ್ಯೆಗಳಿಲ್ಲ ಆದ್ದರಿಂದ ನಾವು ಅವುಗಳನ್ನು ನೇರವಾಗಿ ಪರಿಹರಿಸಬಹುದು ಇದು ಒಂದು ರೀತಿಯ ಅವಲಂಬನೆ ಆದ್ದರಿಂದ ನಾವು ಉಪ ಸಮಸ್ಯೆಗಳನ್ನು ಅವಲಂಬಿತ ಕ್ರಮದಲ್ಲಿ ಬಗೆಹರಿಸಿಕೊಳ್ಳಬೇಕು ಬೇರೆ ಯಾವುದನ್ನಾದರೂ ಪರಿಹರಿಸುವವರೆಗೆ ನಾವು ಯಾವುದನ್ನಾದರೂ ಅವಲಂಬಿಸಿರುವ ಯಾವುದನ್ನಾದರೂ ಪಡೆಯಲು ಸಾಧ್ಯವಿಲ್ಲ ಆದರೆ ಸ್ವಲ್ಪ ಅವಲಂಬನೆಯು ಆದೇಶವು ಅಸಿಕ್ಲಿಕ್ ಆಗಿರಬೇಕು ನಾವು ಅವಲಂಬನೆಯ ಚಕ್ರ ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಮೌಲ್ಯವು 5 ರಂತೆ ಇದ್ದರೆ 3 ಅನ್ನು ಅವಲಂಬಿಸಿರುತ್ತದೆ 3 ಈಗ 1 ಅನ್ನು ಅವಲಂಬಿಸಿರುತ್ತದೆ ಮತ್ತು 1 ಮತ್ತೆ 5 ಅನ್ನು ಅವಲಂಬಿಸಿರುತ್ತದೆ ಏಕೆಂದರೆ ಈ ಹಕ್ಕನ್ನು ಪರಿಹರಿಸಲು ಯಾವುದೇ ಮಾರ್ಗವಿಲ್ಲ ಯಾವಾಗಲೂ ಆರಂಭದ ಹಂತವಿರುತ್ತದೆ ಮತ್ತು ನಾವು ಪುನರಾವರ್ತಿತ ಕರೆಗಳ ಮೂಲಕ ಹೋಗುವ ಬದಲು ಉಪ ಸಮಸ್ಯೆಗಳನ್ನು ನೇರವಾಗಿ ಅವಲಂಬನೆಗಳ ಕ್ರಮದಲ್ಲಿ ಪರಿಹರಿಸಬಹುದು ನಾವು ಅನುಗಮನದ ರಚನೆಯನ್ನು ಅನುಸರಿಸಬೇಕಾಗಿಲ್ಲ ನಾವು ನೇರವಾಗಿ ಸರಿ ಎಂದು ಹೇಳಬಹುದು ಯಾವುದನ್ನು ಪರಿಹರಿಸಲು ಅಗತ್ಯವಿಲ್ಲದ ಎಲ್ಲಾ ಉಪ ಸಮಸ್ಯೆಗಳು ಯಾವುವು ಅವುಗಳನ್ನು ಪರಿಹರಿಸು ಮತ್ತು ಇವುಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವ ಎಲ್ಲವುಗಳನ್ನು ಹೇಳಿ ಇದು ಪುನರಾವರ್ತನೆಯ ಮಾರ್ಗವಾಗಿ ನೀಡುತ್ತದೆ ನಾವು 5 ರ ಫಿಬೊನಾಸಿಯ ಉಪ ಸಮಸ್ಯೆಯನ್ನು ನೋಡಿದರೆ ಉದಾಹರಣೆಗೆ ಇದಕ್ಕೆ ಈ ಎಲ್ಲಾ ಉಪ ಸಮಸ್ಯೆ ಬೇಕು ಎಂದು ಹೇಳುತ್ತದೆ ಆದರೆ ಅವಲಂಬನೆಯು ತುಂಬಾ ನೇರವಾಗಿರುತ್ತದೆ 5 ಈಗ 4 ಮತ್ತು 3 ಅನ್ನು ಅವಲಂಬಿಸಿರುತ್ತದೆ 4 ಈಗ 3 ಮತ್ತು 2 ಅನ್ನು ಅವಲಂಬಿಸಿರುತ್ತದೆ 3 ಈಗ 2 ಮತ್ತು 1 ಅನ್ನು ಅವಲಂಬಿಸಿರುತ್ತದೆ 2 ಈಗ 1 ಮತ್ತು 0 ಅನ್ನು ಅವಲಂಬಿಸಿರುತ್ತದೆ ಮತ್ತು 0 ಮತ್ತು 1 ಯಾವುದೇ ಅವಲಂಬನೆಗಳನ್ನು ಹೊಂದಿಲ್ಲ ಆದ್ದರಿಂದ ನಾವು ಕೆಳಭಾಗದಲ್ಲಿ ಪ್ರಾರಂಭಿಸಬಹುದು ತದನಂತರ ನಾವೇ ಕೆಲಸ ಮಾಡಬಹುದು ನಾವು 0 ರ ಫೈಬೊನಾಚಿ ಎಂದು ಹೇಳಬಹುದು ಯಾವುದೇ ಅವಲಂಬನೆ ಅಗತ್ಯವಿಲ್ಲ ಹಾಗಾಗಿ ನಾನು ಅದಕ್ಕೆ ಮೌಲ್ಯವನ್ನು ಬರೆಯುತ್ತೇನೆ 1 ರ ಫಿಬೊನಾಸಿಗೆ ಯಾವುದೇ ಅವಲಂಬನೆಯ ಅಗತ್ಯವಿಲ್ಲ ಆದ್ದರಿಂದ ನಾನು ಅದಕ್ಕೆ ಮೌಲ್ಯವನ್ನು ಬರೆಯುತ್ತೇನೆ ಈಗ ನಾವು 2 ನ ಫಿಬೊನಾಸಿಗೆ ಇದು ಅಗತ್ಯವಿರುವ ಎರಡು ವಿಷಯಗಳನ್ನು ಲೆಕ್ಕಹಾಕಲಾಗಿದೆ ಎಂದು ನೋಡುತ್ತೇವೆ ಆದ್ದರಿಂದ ನಾನು 5 ರಿಂದ ಹೋಗದೆ ನೇರವಾಗಿ ಟೇಬಲ್ನಲ್ಲಿ ಫೈಬ್ 2 ಅನ್ನು ಬರೆಯಬಹುದು ನಾನು 5 ರಿಂದ ಕೆಳಗೆ ಬರುತ್ತಿಲ್ಲ ನಾವು ನೇರವಾಗಿ ಟೇಬಲ್ ಅನ್ನು ಭರ್ತಿ ಮಾಡುತ್ತಿದ್ದೇವೆ ಯಾವ ಮೌಲ್ಯಗಳು ಯಾವ ಮೌಲ್ಯಗಳನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ಗಮನಿಸುತ್ತಿದ್ದೇವೆ ಆದ್ದರಿಂದ ನಾವು ಕಾರ್ಯವನ್ನು ತಿಳಿದಿದ್ದೇವೆ ಎಂದು ಊಹಿಸಿ ನಾವು ಈ ಅವಲಂಬನೆಯನ್ನು ಲೆಕ್ಕ ಹಾಕಬಹುದು ಮತ್ತು ಅವಲಂಬನೆಗಳನ್ನು ತೃಪ್ತಿಪಡಿಸಿದಾಗ ಮತ್ತು ಆ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಬಹುದು ಈಗ ನಮ್ಮಲ್ಲಿ 1 ಮತ್ತು 2 ಇದೆ ಆದ್ದರಿಂದ ನಾವು 3 ರ ಫಿಬೊನಾಸಿಯನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಅದನ್ನು ಲೆಕ್ಕಾಚಾರ ಮಾಡುತ್ತೇವೆ ನಾವು 3 ಮತ್ತು 4 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 2 ಮತ್ತು ಮೂರು ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು 4 ರ ಫಿಬೊನಾಸಿಯನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಅಂತಿಮವಾಗಿ ನಾವು 2 ಮತ್ತು ಫೈಬ್ 3 ಮತ್ತು ಫೈಬ್ 4 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಫೈಬ್ 5 ಅನ್ನು ಪಡೆಯಬಹುದು ನೀವು ನೋಡುವಂತೆ ಈ ಮೌಲ್ಯವು ಈಗ ರೇಖೀಯ ಗಣನೆಯಾಗುತ್ತದೆ ನಾನು 0 ರಿಂದ 5 ವರೆಗೆ ನಡೆದು ಮೌಲ್ಯಗಳನ್ನು ತುಂಬಬಹುದು ವಾಸ್ತವವಾಗಿ ಇದನ್ನು ನಾವು ಕೈಯಿಂದ ಮಾಡುತ್ತೇವೆ ನಾನು ಹತ್ತನೇ ಫಿಬೊನಾಸಿ ಸಂಖ್ಯೆಯನ್ನು ಕೇಳಿದಾಗ ನಾನು ಅದನ್ನು ಬರೆಯಬಲ್ಲೆ ನಾನು 0 ಎಂದು ಹೇಳಬಹುದು 0 ಪ್ಲಸ್ 1 ಅನ್ನು 1 ಎಂದು ಹೇಳಬಹುದು ಮತ್ತು ನಂತರ 1 ಪ್ಲಸ್ 1 ಈಗ 2 2 ಪ್ಲಸ್ 1 ಈಗ 3 5 8 13 21 34 ಹೀಗೆ ಮುಂದುವರೆಯುತ್ತದೆ ಆದ್ದರಿಂದ ಸ್ಪಷ್ಟವಾಗಿ ಇದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಲ್ಲ ಅದು ಯಾವಾಗ ತೋರುತ್ತದೆ ನಾವು ಈ ಘಾತೀಯ ಮರುಕಳಿಕೆಯನ್ನು ಹೊಂದಿದ್ದೇವೆ ನಾನು ಇದನ್ನು ಹೆಚ್ಚು ಕಡಿಮೆ ಮಾಡಬಹುದು ಇದು ಈ ಮರುಕಳಿಸುವಿಕೆಯನ್ನು ಒಂದು ರೀತಿಯ ಪುನರಾವರ್ತನೆಯ ಪ್ರಕ್ರಿಯೆಯಾಗಿ ಪರಿವರ್ತಿಸುತ್ತದೆ ಅಲ್ಲಿ ನೀವು ಸಾಮಾನ್ಯವಾಗಿ MEM ಕೋಷ್ಟಕದಲ್ಲಿ ತುಂಬುವ ಮೌಲ್ಯಗಳನ್ನು ಪುನರಾವರ್ತನೆಯ ಮೂಲಕ ಭರ್ತಿ ಮಾಡುವ ಮೂಲಕ ಅವುಗಳನ್ನು ಅವಲಂಬಿತವಾಗಿಲ್ಲದವುಗಳಿಂದ ಆರಂಭಿಸಿ ನಂತರ ಫಿಬೊನಾಸಿಯ ಕ್ರಿಯಾತ್ಮಕ ಪ್ರೋಗ್ರಾಮಿಂಗ್ ಆವೃತ್ತಿ ಕೇವಲ ಈ ನೀಲಿ ಬಣ್ಣದ್ದಾಗಿದೆ ಆದ್ದರಿಂದ ನೀವು 0 ಮತ್ತು 1 ರ ಮೌಲ್ಯದಿಂದ ಪ್ರಾರಂಭಿಸಿ ಎಂದು ಹೇಳುತ್ತದೆ ಅವುಗಳೆಂದರೆ ನಾವು ಈ ಹಿಂದೆ ಹೇಳಿದ್ದು n 0 ಅಥವಾ 1 ಆಗಿದ್ದರೆ ನೀವು n ಅನ್ನು ಹಿಂದಿರುಗಿಸುತ್ತೀರಿ ಆದ್ದರಿಂದ ಇಲ್ಲಿ ನಾವು ಅದನ್ನು ನೇರವಾಗಿ ಮೇಜಿನೊಳಗೆ ಸಂಗ್ರಹಿಸುತ್ತೇವೆ ನಾವು 0 ನ ಫೈಬ್ ಟೇಬಲ್ 0 ಎಂದು ಹೇಳುತ್ತೇವೆ 1 ರ ಫೈಬ್ ಟೇಬಲ್ 1 ಆಗಿದೆ ತದನಂತರ ನಾವು 2 ರಿಂದ n ವರೆಗೆ ನಡೆಯುತ್ತೇವೆ ಆದ್ದರಿಂದ ಪೈಥಾನ್ ಸಂಕೇತದಲ್ಲಿ ಶ್ರೇಣಿಯ ಅಂತ್ಯವು n ಪ್ಲಸ್ 1 ಆಗಿದೆ ಮತ್ತು ಪ್ರತಿ ಹಂತದಲ್ಲಿ ನಾವು ith ಮೌಲ್ಯವನ್ನು i ಮೈನಸ್ 1 i ಮೈನಸ್ 2 ಮೌಲ್ಯಗಳ ಮೊತ್ತ ಎಂದು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ನಾವು ಈ ನಿರ್ದಿಷ್ಟ ಕ್ರಮದಲ್ಲಿ ಹೋಗುತ್ತಿದ್ದೇವೆ ಏಕೆಂದರೆ ನಾವು 0 ರಿಂದ n ಗೆ ಅವಲಂಬಿತ ಕ್ರಮವನ್ನು ಗುರುತಿಸಿದ್ದೇವೆ ಮತ್ತು ಅಂತಿಮವಾಗಿ ನಮಗೆ ಅಗತ್ಯವಿರುವ ಉತ್ತರವು ಎಂಟನೇ ನಮೂದು ಆದ್ದರಿಂದ ನಾವು ಅದನ್ನು ಹಿಂದಿರುಗಿಸುತ್ತೇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಷ್ಕಪಟ ಮರುಕಳಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಮೂಲ ಕಲ್ಪನೆಯು ಏನನ್ನಾದರೂ ಎರಡು ಬಾರಿ ಲೆಕ್ಕಾಚಾರ ಮಾಡದಿರುವುದು ಮತ್ತು ಏನನ್ನಾದರೂ ಎರಡು ಬಾರಿ ಲೆಕ್ಕಾಚಾರ ಮಾಡದಿರಲು ನಾವು ಲೆಕ್ಕ ಹಾಕುವ ಮೌಲ್ಯಗಳನ್ನು ನಾವು ಜ್ಞಾಪಕ ಕೋಷ್ಟಕ ಎಂದು ಕರೆಯುವಲ್ಲಿ ಇದನ್ನು ಸ್ಮರಣಿಕೆ ಎಂದು ಕರೆಯಲಾಗುತ್ತದೆ ನಾವು ಪುನರಾವರ್ತಿತ ಕರೆ ಮಾಡುವ ಮೊದಲು ನಾವು ಯಾವಾಗಲೂ ಮೇಜಿನ ಮೇಲೆ ನೋಡುತ್ತೇವೆ ಅಥವಾ ಇದನ್ನು ಮತ್ತಷ್ಟು ಆಪ್ಟಿಮೈಸ್ ಮಾಡಬಹುದು ಆದ್ದರಿಂದ ನಾವು ಪದೇ ಪದೇ ಮರುಕಳಿಸುವ ಕರೆಗಳನ್ನು ಮಾಡುವುದನ್ನು ತಪ್ಪಿಸುತ್ತೇವೆ ಮತ್ತು ನಾವು ನೇರವಾಗಿ ಅವಲಂಬಿತ ಕ್ರಮದಲ್ಲಿ ಕೋಷ್ಟಕವನ್ನು ಭರ್ತಿ ಮಾಡುತ್ತೇವೆ ಅದು ಅಸಿಕ್ಲಿಕ್ ಆಗಿರಬೇಕು ಇಲ್ಲದಿದ್ದರೆ ಈ ಉಪ ಸಮಸ್ಯೆಯನ್ನು ಪರಿಹರಿಸಲಾಗುವುದಿಲ್ಲ ಮತ್ತು ಇದು ಪುನರಾವರ್ತಿತ ಮೌಲ್ಯಮಾಪನವನ್ನು ಪುನರಾವರ್ತಿತ ಮೌಲ್ಯಮಾಪನವಾಗಿ ಪರಿವರ್ತಿಸುತ್ತದೆ ಇದು ಹೆಚ್ಚಾಗಿ ಹೆಚ್ಚು ಪರಿಣಾಮಕಾರಿಯಾಗಿದೆ